ಇಂದಿನ ತರಗತಿಯಲ್ಲಿ ನಾವು ಕೆಲವು ಸಂಖ್ಯಾತ್ಮಕ ಸಮಸ್ಯೆಗಳನ್ನು ನೋಡಲಿದ್ದೇವೆ ಅದು ಮೂಲತಃ ನಾವು ತರಗತಿಯಲ್ಲಿ ಒಳಗೊಂಡಿರುವ ಕೆಲವು ಪರಿಕಲ್ಪನೆಗಳನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಆದ್ದರಿಂದ ಇಂದಿನ ನಿಯೋಜನೆಯಲ್ಲಿ ನಾವು ಬಾಂಡ್ ರಚನೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನೋಡಲಿದ್ದೇವೆ ನಾವು ಸ್ಥಿತಿಗಳ ಸಾಂದ್ರತೆ ಮತ್ತು ಇತರ ಸಂಬಂಧಿತ ಅಂಶಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನೋಡಲಿದ್ದೇವೆ ಆದ್ದರಿಂದ ಇವುಗಳು ಈ ಕೋರ್ಸ್ನ ಮೊದಲ 2 ಉಪನ್ಯಾಸಗಳನ್ನು ಒಳಗೊಂಡಿರುತ್ತವೆ ಸಮಸ್ಯೆ ಸಂಖ್ಯೆ 1 ಅನ್ನು ನೋಡೋಣ 6 ಹೈಡ್ರೋಜನ್ ಪರಮಾಣುಗಳ ರೇಖೀಯ ಸರಣಿಗಾಗಿ 6 ಸಂಭಾವ್ಯ ಆಣ್ವಿಕ ಕಕ್ಷೆಗಳನ್ನು ಶಕ್ತಿಯನ್ನು ಹೆಚ್ಚಿಸುವ ಕ್ರಮದಲ್ಲಿ ಸೆಳೆಯಿರಿ ಆದ್ದರಿಂದ ನಾವು 6 ಹೈಡ್ರೋಜನ್ ಪರಮಾಣುಗಳನ್ನು ಹೊಂದಿದ್ದೇವೆ ಮತ್ತು 6 ಪರಮಾಣುಗಳು ಒಟ್ಟುಗೂಡಿದಾಗ ಅಥವಾ n ಪರಮಾಣುಗಳು ಒಟ್ಟುಗೂಡಿದಾಗ ಅವು 2n ಎಲೆಕ್ಟ್ರಾನ್ಗಳನ್ನು ಹೊಂದಿರುವ n ಕಕ್ಷೆಗಳನ್ನು ರೂಪಿಸುತ್ತವೆ ಇದು 2n ಎಲೆಕ್ಟ್ರಾನ್ಗಳಿಗೆ ಅವಕಾಶ ಕಲ್ಪಿಸುತ್ತದೆ ಎಂದು ನಮಗೆ ತಿಳಿದಿದೆ ನಾವು 6 ಹೈಡ್ರೋಜನ್ ಪರಮಾಣುಗಳನ್ನು ಹೊಂದಿದ್ದೇವೆ ಮತ್ತು ಅವುಗಳು 6 ಆಣ್ವಿಕ ಕಕ್ಷೆಗಳನ್ನು ರೂಪಿಸುತ್ತವೆ ಎಂದು ನಮಗೆ ತಿಳಿದಿದೆ ನಾನು ಅವುಗಳನ್ನು MOs ಎಂದು ಕರೆಯುತ್ತೇನೆ ಮತ್ತು ನಾವು 6 ಸಂಭಾವ್ಯ ಸಂರಚನೆಗಳನ್ನು ಸೆಳೆಯಬೇಕಾಗಿದೆ ಆದ್ದರಿಂದ ನಾವು ಇದರೊಂದಿಗೆ ಪ್ರಾರಂಭಿಸುತ್ತೇವೆ ಆದರೆ ನಾನು ಹಿಂತಿರುಗಿ ಮತ್ತು ತರಗತಿಯಲ್ಲಿ ನಾವು ನೋಡಿದ ಅತ್ಯಂತ ಸರಳವಾದ ವ್ಯವಸ್ಥೆಯಿಂದ ಆರಂಭಿಸೋಣ ಉಪನ್ಯಾಸದ ಸಮಯದಲ್ಲಿ ನಾವು 3 ಹೈಡ್ರೋಜನ್ ಪರಮಾಣುಗಳನ್ನು ಪರಿಗಣಿಸಿದ್ದೇವೆ 3 ಹೈಡ್ರೋಜನ್ ಪರಮಾಣುಗಳಿಗೆ ನೀವು ಮೂಲಭೂತವಾಗಿ 3 ಆಣ್ವಿಕ ಕಕ್ಷೆಗಳನ್ನು ಹೊಂದಿದ್ದೀರಿ ಅವರು 0 1 ಮತ್ತು 2 ನೋಡ್ಗಳನ್ನು ಹೊಂದಿದ್ದಾರೆ ಎಂದು ನಾವು ನೋಡಿದ್ದೇವೆ ಮತ್ತು ನಾವು ಅವುಗಳನ್ನು ಈ ಶೈಲಿಯಲ್ಲಿ ಸೆಳೆಯಲು ಸಮರ್ಥರಾಗಿದ್ದೇವೆ ಈ ಚುಕ್ಕೆಗಳು 3 ಹೈಡ್ರೋಜನ್ ಪರಮಾಣುಗಳ ಕೇಂದ್ರವನ್ನು ಪ್ರತಿನಿಧಿಸುತ್ತವೆ ಆದ್ದರಿಂದ ಮೂಲಭೂತವಾಗಿ ನ್ಯೂಕ್ಲಿಯಸ್ಗಳು ಹೈಡ್ರೋಜನ್ ಪರಮಾಣುಗಳ ನಡುವಿನ ಅಂತರ a ಆಗಿರಲಿ ಆದ್ದರಿಂದ ಇದು ಒಂದು ಮತ್ತು ಕೇವಲ ಸಮ್ಮಿತಿಯ ಸಲುವಾಗಿ ನಾವು ಒಂದು ಕಡೆಯಿಂದ a2 ಮತ್ತು ಇನ್ನೊಂದು ಕಡೆಯಿಂದ a2 ದೂರವನ್ನು ಪರಿಗಣಿಸುತ್ತೇವೆ ಆದ್ದರಿಂದ ಒಟ್ಟು ಉದ್ದ 3a ಆದ್ದರಿಂದ ಈ ನಿರ್ದಿಷ್ಟ ಪ್ರಕರಣಕ್ಕಾಗಿ ನಾವು 3 ಆಣ್ವಿಕ ಕಕ್ಷೆಗಳನ್ನು ಸೆಳೆಯಬಹುದು 0 ನೋಡ್ಗಳೊಂದಿಗಿನ ಮೊದಲ ಪ್ರಕರಣದಲ್ಲಿ ನಾವು ಏನನ್ನಾದರೂ ಸೆಳೆಯಲು ಸಾಧ್ಯವಾಯಿತು ಆದ್ದರಿಂದ ಇದು 0 ನೋಡ್ಗಳನ್ನು ಹೊಂದಿದೆ ನಂತರ ಹೆಚ್ಚುತ್ತಿರುವ ಶಕ್ತಿಯೊಂದಿಗೆ ಮುಂದಿನದು 1 ನೋಡ್ ಆಗಿರುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನೋಡ್ ಕೇಂದ್ರದ ಮೂಲಕ ಹೋಗುತ್ತದೆ ಆದ್ದರಿಂದ ಇದು 1 ನೋಡ್ ಅನ್ನು ಹೊಂದಿರುತ್ತದೆ ಮತ್ತು ನಾವು 2 ನೋಡ್ಗಳಂತೆಯೇ ಏನನ್ನಾದರೂ ಸೆಳೆಯಬಹುದು ಆದ್ದರಿಂದ ಇಲ್ಲಿ ನೀವು 2 ನೋಡ್ಗಳನ್ನು ಹೊಂದಿದ್ದೀರಿ ಮತ್ತು ಇವುಗಳು ಹೆಚ್ಚುತ್ತಿರುವ ಶಕ್ತಿಯೊಂದಿಗೆ 3 ಆಣ್ವಿಕ ಕಕ್ಷೆಗಳಾಗಿವೆ ಆದ್ದರಿಂದ ನೋಡ್ಗಳನ್ನು ಚಿತ್ರಿಸುವ ಹಿಂದಿನ ಪರಿಕಲ್ಪನೆಯನ್ನು ನೀವು ನೋಡಿದರೆ ಎಲ್ಲಾ 3 ಹೈಡ್ರೋಜನ್ ಪರಮಾಣುಗಳನ್ನು ಒಳಗೊಂಡ ಒಂದು ತರಂಗವನ್ನು ನೀವು ಯೋಚಿಸಬಹುದು ಈ ನಿರ್ದಿಷ್ಟ ಸಂದರ್ಭದಲ್ಲಿ ನೀವು ಅರ್ಧ ತರಂಗವನ್ನು ಹೊಂದಿದ್ದೀರಿ ಇಲ್ಲಿ ನೀವು ಒಂದು ಪೂರ್ಣ ತರಂಗವನ್ನು ಹೊಂದಿದ್ದೀರಿ ಆದ್ದರಿಂದ ನೀವು ಮೇಲೆ ಮತ್ತು ಕೆಳಗೆ ಎರಡನ್ನೂ ಹೊಂದಿದ್ದೀರಿ ಮತ್ತು ಇಲ್ಲಿ ನಿಮಗೆ ಒಂದೂವರೆ ತರಂಗಗಳಿವೆ ಆದ್ದರಿಂದ λ x ಈ ತರಂಗದ ತರಂಗಾಂತರವಾಗಿದ್ದರೆ 0 ನೋಡ್ ಹೊಂದಿರುವ ಮೊದಲ ಕೇಸ್ ನೀವು 2 ನ ಅರ್ಧ ತರಂಗವನ್ನು 3a ಗೆ ಸಮನಾಗಿರುತ್ತದೆ 1 ನೋಡ್ ನ ಸಂದರ್ಭದಲ್ಲಿ ನೀವು 2 ಬಾರಿ 2 3a ಗೆ ಸಮನಾಗಿರುತ್ತೀರಿ 2 ನೋಡ್ಗಳ ಸಂದರ್ಭದಲ್ಲಿ ನಾವು 3 ಬಾರಿ 3 2 3a 2 ಮತ್ತು 2 ನ ಈ ಮೌಲ್ಯವನ್ನು ತಿಳಿದುಕೊಳ್ಳುವ ಮೂಲಕ ನೋಡ್ ನ ಸ್ಥಾನವನ್ನು ವಿವರಿಸುತ್ತದೆ ನೀವು ಮುಂದೆ ಹೋಗಿ ಆಣ್ವಿಕ ಕಕ್ಷೆಗಳನ್ನು ನಿರ್ಮಿಸಬಹುದು ಆದ್ದರಿಂದ ಇದು 3 ಹೈಡ್ರೋಜನ್ ಪರಮಾಣುಗಳ ಸಂದರ್ಭದಲ್ಲಿ ನಾವು ಮುಂದುವರಿಯಬಹುದು ಮತ್ತು ಅದೇ ಪರಿಕಲ್ಪನೆಯನ್ನು 6 ಹೈಡ್ರೋಜನ್ ಪರಮಾಣುಗಳಿಗೆ ವಿಸ್ತರಿಸಬಹುದು ಆದ್ದರಿಂದ ನಾನು ಅದನ್ನು ಸೆಳೆಯಲು ಬಿಡುತ್ತೇನೆ ಆದ್ದರಿಂದ ಈಗ ನೀವು 6 ಹೈಡ್ರೋಜನ್ ಪರಮಾಣುಗಳನ್ನು ಹೊಂದಿದ್ದೀರಿ 6 ಆಣ್ವಿಕ ಕಕ್ಷೆಗಳಿಂದ 6 MOS ನಿಂದ 6 ಹೈಡ್ರೋಜನ್ ಪರಮಾಣುಗಳು ಮತ್ತು ನಾವು 0 1 2 3 4 ಮತ್ತು 5 ರಿಂದ ಹೋಗುವ ನೋಡ್ಗಳ ಸಂಖ್ಯೆ ಆದ್ದರಿಂದ ಇವುಗಳಲ್ಲಿ 6 ನೀವು 0 ರಿಂದ 5 ಕ್ಕೆ ಹೋಗುತ್ತಿದ್ದೀರಿ ಮತ್ತೊಮ್ಮೆ ನನಗೆ ಪರಮಾಣುಗಳನ್ನು ಗುರುತಿಸಲು ಬಿಡಿ ಇವುಗಳು ನನ್ನ 6 ಹೈಡ್ರೋಜನ್ ಪರಮಾಣುಗಳು ಅವುಗಳ ನಡುವಿನ ಅಂತರವು a ಮತ್ತು ಅಂತರವು ಏಕರೂಪವಾಗಿರುತ್ತದೆ ನಾವು ಒಂದು ಬದಿಯಲ್ಲಿ a2 ಮತ್ತು ಇನ್ನೊಂದು ಬದಿಯಲ್ಲಿ a2 ಅನ್ನು ವಿಸ್ತರಿಸುತ್ತೇವೆ ಚುಕ್ಕೆಗಳಿರುವ ರೇಖೆಗಳು ನನಗೆ ಸೆಳೆಯಲು ಸಹಾಯ ಮಾಡುವ ಮಾರ್ಗದರ್ಶಿಯಾಗಿದೆ ಆದ್ದರಿಂದ ಇವು 6 ಹೈಡ್ರೋಜನ್ ಪರಮಾಣುಗಳು ಮೊದಲ ಪ್ರಕರಣ 0 ನೋಡ್ಗಳು ಆದ್ದರಿಂದ 2 6a ಆಗಿದೆ ಆದ್ದರಿಂದ ಇದು 2 3a ಆಗಿದ್ದ 3 ಹೈಡ್ರೋಜನ್ ಪರಮಾಣು ಪರಿಸ್ಥಿತಿಯಂತೆಯೇ ಇರುತ್ತದೆ ನೀವು ಹೀಗೆ ಚಿತ್ರಿಸಿದರೆ ನಾವು 6 ಪರಮಾಣು ಕಕ್ಷೆಗಳನ್ನು ಬೆರೆಸಿ 1 ಆಣ್ವಿಕ ಕಕ್ಷೆಯನ್ನು ಹೊಂದಿದ್ದೇವೆ ಅದು 0 ನೋಡ್ ಗಳನ್ನು ಹೊಂದಿರುತ್ತದೆ ಮುಂದಿನದು 1 ನೋಡ್ ಅನ್ನು ಹೊಂದಿರುತ್ತದೆ ಆದ್ದರಿಂದ 22 6a ಈಗ ನಮ್ಮಲ್ಲಿ 3 ಅಪ್ ಮತ್ತು 3 ಡೌನ್ ಇದೆ ಮತ್ತು ಫಂಕ್ಷನ್ 0 ಗೆ ಹೋಗುತ್ತದೆ ಇದರ ಮೂಲಭೂತವಾಗಿ ಮಧ್ಯದಲ್ಲಿ ಇಲ್ಲಿ ಅದು 0 ಕ್ಕೆ ಹೋಗುತ್ತದೆ ನೀವು ತರಂಗ ಕಾರ್ಯಗಳನ್ನು ಸೆಳೆಯಲು ಬಯಸಿದರೆ ಅದು ನಿಮ್ಮ 1 ನೋಡ್ ಆಗಿದೆ ನಮ್ಮಲ್ಲಿ 1 ನೋಡ್ 3 ಇದೆ ಪರಮಾಣು ಕಕ್ಷೆಗಳು 3 ಮತ್ತು ಕೆಳಗೆ 3 ಮುಂದೆ ನೀವು 2 ನೋಡ್ಗಳನ್ನು ಹೊಂದಿದ್ದೀರಿ ಹಾಗಾಗಿ ಇದನ್ನು ಬರೆಯಲು ಬಿಡುತ್ತೇನೆ ಇದು 0 ನೋಡ್ ಗಳು 1 ನೋಡ್ 2 ನೋಡ್ಗಳು ಆದ್ದರಿಂದ ಈಗ ಅದು 22 6a ಆಗಿದೆ ಈಗ ನೀವು 2 ನೋಡ್ಗಳನ್ನು ಹೊಂದಿದ್ದೀರಿ ಆದ್ದರಿಂದ ನೋಡ್ ಗಳು ಇಲ್ಲಿ ಮತ್ತು ನಂತರ ಇಲ್ಲಿವೆ ನಂತರ ನಾವು ತರಂಗ ಕಾರ್ಯಗಳನ್ನು ಸೆಳೆಯಬಹುದು ಆದ್ದರಿಂದ ನಾವು 2 ಅಪ್ 2 ಡೌನ್ ಮತ್ತು 2 ಅಪ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಒಟ್ಟಾರೆಯಾಗಿ ನಾವು 2 ನೋಡ್ ಗಳನ್ನು ಹೊಂದಿದ್ದೇವೆ ಆದ್ದರಿಂದ ನಾನು ಇದನ್ನು ಕೆಳಗೆ ವಿಸ್ತರಿಸುತ್ತೇನೆ ಆದ್ದರಿಂದ ನಾವು ಮುಂದುವರಿಯಬಹುದು ಈಗ ನಾವು 3 ನೋಡ್ ಗಳನ್ನು ಹೊಂದಲಿದ್ದೇವೆ ಆದ್ದರಿಂದ 42 6a ಆದ್ದರಿಂದ ನಾವು ನೋಡ್ಗಳ ಸ್ಥಾನವನ್ನು ಕಂಡುಹಿಡಿಯಲು ಈ ಸೂತ್ರವನ್ನು ಬಳಸುತ್ತೇವೆ ಮತ್ತು ನೋಡ್ಗಳ ಸ್ಥಾನವನ್ನು ತಿಳಿದ ನಂತರ ನಾವು ಹಿಂದಕ್ಕೆ ಹೋಗಿ ಆಣ್ವಿಕ ಕಕ್ಷೆಗಳನ್ನು ಸೆಳೆಯಬಹುದು ಆದ್ದರಿಂದ ಇಲ್ಲಿ ನೀವು 1 ನೋಡ್ ಅನ್ನು ಹೊಂದಿದ್ದೀರಿ ಮುಂದಿನ ನೋಡ್ ಇಲ್ಲಿ ಮುಂದಿನ ನೋಡ್ ನಡುವೆ ಬರುತ್ತದೆ 3 ನೋಡ್ ಗಳ 1 2 ಮತ್ತು 3 ರ ಸಂದರ್ಭದಲ್ಲಿ ಇದು 4 ನೋಡ್ ಗಳನ್ನು ಹೊಂದಿರುತ್ತದೆ ಆದ್ದರಿಂದ ಸ್ಥಾನಗಳು ಇದನ್ನು ಸೆಳೆಯಲು ಸ್ವಲ್ಪ ಸಂಕೀರ್ಣವಾಗಿದೆ ಆದರೆ ಒಮ್ಮೆ ನೀವು ನೋಡಲ್ ಸ್ಥಾನಗಳನ್ನು ಹೊಂದಿದ್ದರೆ ನೀವು ಅದನ್ನು ಸೆಳೆಯಬಹುದು ಮತ್ತು ನಂತರ 5 ನೋಡ್ ಗಳೊಂದಿಗೆ ಕೊನೆಯದು ಕ್ಷುಲ್ಲಕವಾಗಿದೆ ಅದು 62 6a ಆದ್ದರಿಂದ ನೀವು ಎಲ್ಲವನ್ನೂ ಮೇಲಕ್ಕೆ ಮತ್ತು ಕೆಳಕ್ಕೆ ಇಳಿಸುತ್ತೀರಿ ಆದ್ದರಿಂದ 6 ಹೈಡ್ರೋಜನ್ ಪರಮಾಣುಗಳ ಸಂದರ್ಭದಲ್ಲಿ ಇವುಗಳು ನಿಮ್ಮ 6 ಆಣ್ವಿಕ ಕಕ್ಷೆಗಳಾಗಿವೆ ಮತ್ತು ಅವು ಶಕ್ತಿಯನ್ನು ಹೆಚ್ಚಿಸುವ ಕ್ರಮದಲ್ಲಿ ಹೋಗುತ್ತವೆ ಆದ್ದರಿಂದ 0 ನೋಡ್ ಗಳನ್ನು ಹೊಂದಿರುವ ಒಂದು ಹೆಚ್ಚು ಸ್ಥಿರವಾಗಿರುತ್ತದೆ ಮತ್ತು ನಂತರ ನಾವು ಕೆಳಗೆ ಹೋಗುತ್ತಿದ್ದಂತೆ ನಾವು ಮೂಲಭೂತವಾಗಿ ಶಕ್ತಿಯನ್ನು ಹೆಚ್ಚಿಸುತ್ತೇವೆ ಆದ್ದರಿಂದ ಇದು ಪ್ರಶ್ನೆಯ ಮೊದಲ ಭಾಗಕ್ಕೆ ಉತ್ತರಿಸುತ್ತದೆ ಆದ್ದರಿಂದ 6 ಸಂಭವನೀಯ ಆಣ್ವಿಕ ಕಕ್ಷೆಗಳನ್ನು ಎಳೆಯಿರಿ ಮತ್ತು ನೋಡ್ಗಳ ಸಂಖ್ಯೆಯಿಂದ ಶಕ್ತಿಯು ಹೆಚ್ಚಾಗುತ್ತದೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ನಾವು ಪ್ರಶ್ನೆಯನ್ನು ಕೇಳಿದಾಗ ಶಕ್ತಿಯು ನೋಡ್ಗಳ ಸಂಖ್ಯೆಯನ್ನು ಹೇಗೆ ಅವಲಂಬಿಸಿದೆ ಎಂದರೆ ಹೆಚ್ಚು ನೋಡ್ಗಳ ಸಂಖ್ಯೆಯು ಅಧಿಕವಾಗಿರುತ್ತದೆ ಈ ವ್ಯವಸ್ಥೆಗೆ ನಾವು ಗುಣಾತ್ಮಕ ಶಕ್ತಿ ಮತ್ತು ಬಾಂಡ್ ಉದ್ದದ ಕರ್ವ್ ಅನ್ನು ರೂಪಿಸಲು ಬಯಸುತ್ತೇವೆ ಆದ್ದರಿಂದ ನಾವು ಈಗಾಗಲೇ ತರಗತಿಯಲ್ಲಿ ನೋಡಿದ್ದೇವೆ ನಾವು ಕೇವಲ 2 ಹೈಡ್ರೋಜನ್ ಪರಮಾಣುಗಳನ್ನು ಹೊಂದಿದ್ದರೆ ನಾವು ಈ ಶಕ್ತಿಯ ಪದ್ಯಗಳ ಬಂಧದ ಉದ್ದವನ್ನು ಸೆಳೆಯಬಹುದು ನಿಮ್ಮಲ್ಲಿ 2 ವಕ್ರಾಕೃತಿಗಳು 1 ಬಾಂಡಿಂಗ್ಗೆ ಅನುರೂಪವಾಗಿದೆ 6 ವಕ್ರಾಕೃತಿಗಳನ್ನು ಹೊಂದಿವೆ ಆದ್ದರಿಂದ ಅನಂತದಲ್ಲಿ ನೀವು ಹೈಡ್ರೋಜನ್ ಪರಮಾಣುವಿಗೆ ಅನುಗುಣವಾದ ಶಕ್ತಿಯ ಮಟ್ಟವನ್ನು ಹೊಂದಿರುತ್ತೀರಿ ಶಕ್ತಿಯು ಕನಿಷ್ಠವಾಗಿರುವ ಒಂದು ನಿರ್ದಿಷ್ಟ ಸ್ಥಾನವಿದೆ ಇದು ಸಮತೋಲನ ದೂರವಾಗಿದೆ ಆದ್ದರಿಂದ ನಾವು ಶಕ್ತಿಯ ಪದ್ಯಗಳನ್ನು ಬಂಧದ ಉದ್ದವನ್ನು ರೂಪಿಸಬಹುದು ಆದ್ದರಿಂದ ಅತ್ಯಂತ ಕಡಿಮೆ ಶಕ್ತಿಯು 0 ನೋಡ್ ಗಳನ್ನು ಹೊಂದಿದೆ ಇದು 0 ನೋಡ್ ಗಳನ್ನು ಹೊಂದಿದ್ದು ಹೆಚ್ಚಿನ ನೋಡ್ 6 ನೋಡ್ ಗಳನ್ನು ಹೊಂದಿರುತ್ತದೆ ಆದ್ದರಿಂದ ಇದು 6 ನೋಡ್ ಗಳೊಂದಿಗೆ 1 ಆಗಿರುತ್ತದೆ 5 ನೋಡ್ ಗಳೊಂದಿಗೆ ಕ್ಷಮಿಸಿ ಆದ್ದರಿಂದ ಕೊನೆಯ 1 ರೊಂದಿಗೆ 1 ಮತ್ತು ಉಳಿದವುಗಳ ನಡುವೆ ಬರುತ್ತದೆ ಆದ್ದರಿಂದ 1 ನೋಡ್ ಮತ್ತು ನಂತರ 2 ನೋಡ್ ಗಳು 3 4 ಮತ್ತು 5 ಆದ್ದರಿಂದ ನಾವು ಮೂಲಭೂತವಾಗಿ 6 ವಕ್ರಾಕೃತಿಗಳನ್ನು ಹೊಂದಿದ್ದೇವೆ ಮತ್ತು ಅವುಗಳು ಶಕ್ತಿಯನ್ನು ಹೆಚ್ಚಿಸುವ ಕ್ರಮದಲ್ಲಿ ಮತ್ತೆ ಹೋಗುತ್ತವೆ ಆದ್ದರಿಂದ ನಾವು ಈ ವ್ಯವಸ್ಥೆಯನ್ನು ಎಲೆಕ್ಟ್ರಾನ್ಗಳ ಸೂಕ್ತ ಮಟ್ಟ ಮತ್ತು ಸ್ಥಾನದೊಂದಿಗೆ ತುಂಬಬೇಕು ಆದ್ದರಿಂದ ನಾವು 6 ಹೈಡ್ರೋಜನ್ ಪರಮಾಣುಗಳನ್ನು ಹೊಂದಿದ್ದರೆ ಪ್ರತಿ ಹೈಡ್ರೋಜನ್ ಪರಮಾಣು 1 ಎಲೆಕ್ಟ್ರಾನ್ ಅನ್ನು ಒದಗಿಸುತ್ತದೆ ಆದ್ದರಿಂದ ನಾವು 6 ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದೇವೆ ಮತ್ತು ಪ್ರತಿ ಆಣ್ವಿಕ ಕಕ್ಷೆಯು 2 ಎಲೆಕ್ಟ್ರಾನ್ಗಳ ವಿರುದ್ಧ ಸ್ಪಿನ್ ತೆಗೆದುಕೊಳ್ಳಬಹುದು ಆದ್ದರಿಂದ ಇದರರ್ಥ ನೀವು 3 ಆಣ್ವಿಕ ಕಕ್ಷೆಗಳನ್ನು ತುಂಬುತ್ತೀರಿ ಆದ್ದರಿಂದ ಪ್ರತಿ MO ನಲ್ಲಿ 2 ಎಲೆಕ್ಟ್ರಾನ್ಗಳ ವಿರುದ್ಧ ಸ್ಪಿನ್ ಇರುತ್ತದೆ ಈ ಎಲೆಕ್ಟ್ರಾನ್ಗಳನ್ನು ನಾವು ಹಾಕಬಹುದು ಆದ್ದರಿಂದ ಮೊದಲು 2 ಎಲೆಕ್ಟ್ರಾನ್ಗಳು ಇಲ್ಲಿಗೆ ಹೋಗುತ್ತವೆ ನಂತರ ಮುಂದಿನ 2 ಎಲೆಕ್ಟ್ರಾನ್ಗಳು ಇಲ್ಲಿಗೆ ಹೋಗುತ್ತವೆ ಮತ್ತು ನಂತರ ಅಂತಿಮ 2 ಆದ್ದರಿಂದ ಕಡಿಮೆ 3 ಆಣ್ವಿಕ ಕಕ್ಷೆಗಳು ತುಂಬಿವೆ ಮತ್ತು ಅತ್ಯಧಿಕ 3 ಖಾಲಿಯಾಗಿವೆ ಆದ್ದರಿಂದ ಪ್ರಶ್ನೆಯ ಕೊನೆಯ ಭಾಗ 6 ಹೈಡ್ರೋಜನ್ ಪರಮಾಣುಗಳ ಸಮತೋಲನ ಸಂರಚನೆಯನ್ನು ಹೊರತುಪಡಿಸಿ ನೀವು ಏನು ಮಾಡುತ್ತೀರಿ ಆದ್ದರಿಂದ ನೀವು ವಾಸ್ತವದಲ್ಲಿ 6 ಹೈಡ್ರೋಜನ್ ಪರಮಾಣುಗಳನ್ನು ಹೊಂದಿದ್ದರೆ 2 ಹೈಡ್ರೋಜನ್ ಪರಮಾಣುಗಳು ಒಗ್ಗೂಡಿ ಹೈಡ್ರೋಜನ್ ಅಣುವನ್ನು ರೂಪಿಸುತ್ತವೆ ನೀವು 6 ಹೈಡ್ರೋಜನ್ ಪರಮಾಣುಗಳನ್ನು ಹೊಂದಿದ್ದರೆ ಸಮತೋಲನ ಸಂರಚನೆಯು ಮೂಲಭೂತವಾಗಿ 3 ಹೈಡ್ರೋಜನ್ ಅಣುಗಳು ಆದ್ದರಿಂದ 6 ಹೈಡ್ರೋಜನ್ ಪರಮಾಣುಗಳ ಈ ರೇಖೀಯ ಸರಪಳಿಯನ್ನು ರೂಪಿಸುವ ಬದಲು ನಿಜವಾದ ಸಂರಚನೆಯು ಕೇವಲ 3 ಹೈಡ್ರೋಜನ್ ಅಣುಗಳಾಗಿರುತ್ತದೆ ಆದ್ದರಿಂದ ನಾವು ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಆದ್ದರಿಂದ ಪ್ರಶ್ನೆ 2 ನಾವು ಶಕ್ತಿ ಮತ್ತು ಬಾಂಡ್ ಉದ್ದದ ವಕ್ರಾಕೃತಿಗಳನ್ನು ವಿವಿಧ ಅಂಶಗಳು ಮತ್ತು ಸಂಯುಕ್ತಗಳಿಗಾಗಿ ಸೆಳೆಯಲು ಬಯಸುತ್ತೇವೆ ಆದ್ದರಿಂದ ನಮ್ಮಲ್ಲಿ ಆರ್ಗಾನ್ ಸೋಡಿಯಂ ಸೋಡಿಯಂ ಕ್ಲೋರೈಡ್ ಮತ್ತು ಮೆಗ್ನೀಸಿಯಮ್ ಇದೆ ಆದ್ದರಿಂದ ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯವೆಂದರೆ ಸೋಡಿಯಂ ಮತ್ತು ಮೆಗ್ನೀಸಿಯಮ್ ಲೋಹಗಳು ಮತ್ತು ಲೋಹಗಳ ಸಂದರ್ಭದಲ್ಲಿ ನಮಗೆ ತಿಳಿದಿದೆ ವೇಲೆನ್ಸ್ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ ಅತಿಕ್ರಮಿಸಬೇಕು ಮತ್ತು ಆರ್ಗಾನ್ ಮತ್ತು ಸೋಡಿಯಂ ಕ್ಲೋರೈಡ್ ಅವಾಹಕಗಳಾಗಿರುವುದರಿಂದ ನಾವು ಅಲ್ಲಿ ಬ್ಯಾಂಡ್ ಅಂತರವನ್ನು ತೋರಿಸಬೇಕು ಆದ್ದರಿಂದ ನಾವು ಶಕ್ತಿ ಮತ್ತು ಬಾಂಡ್ ಉದ್ದದ ವಕ್ರಾಕೃತಿಗಳನ್ನು ಸೆಳೆಯೋಣ ಆದ್ದರಿಂದ ನಾವು ಮೊದಲು ಆರ್ಗಾನ್ ನಿಂದ ಆರಂಭಿಸೋಣ ಆದ್ದರಿಂದ ನಾವು ಆರ್ಗಾನ್ಗಾಗಿ ಎಲೆಕ್ಟ್ರಾನಿಕ್ ಸಂರಚನೆಯನ್ನು ಬರೆಯಬಹುದು ಆದ್ದರಿಂದ ಹಿಂದಿನ ಒಳಗಿನ ಅನಿಲವು ನಿಯಾನ್ ಆಗಿದೆ ಆದ್ದರಿಂದ ನಾವು ಹೀಲಿಯಂ ನಿಯಾನ್ ಆರ್ಗಾನ್ ಇತ್ಯಾದಿಗಳನ್ನು ಹೊಂದಿದ್ದೇವೆ ನಿಯಾನ್ ನಂತರ 3s2 3p6 ಮತ್ತು ನಂತರ ಮುಂದಿನ ಉನ್ನತ ಮಟ್ಟವು ಖಾಲಿಯಾಗಿರುವುದರಿಂದ 4s0 3p ನಿಮ್ಮ ವೇಲೆನ್ಸ್ ಬ್ಯಾಂಡ್ ಅನ್ನು ರೂಪಿಸುತ್ತದೆ ಮತ್ತು 4s ಗಳು ನಿಮ್ಮ ಕಂಡಕ್ಷನ್ ಬ್ಯಾಂಡ್ ಅನ್ನು ರೂಪಿಸುತ್ತದೆ ಮತ್ತು ಈ 2 ನಡುವೆ ಅಂತರವಿರುತ್ತದೆ ಗಮನಿಸಬೇಕಾದ ಇನ್ನೊಂದು ಪ್ರಮುಖ ವಿಷಯವೆಂದರೆ ಆರ್ಗಾನ್ ಒಳಗಿನ ಅನಿಲವಾಗಿದ್ದು ಅದು ವ್ಯಾನ್ ಡೆರ್ ವಾಲ್ಸ್ ಬಂಧವನ್ನು ಹೊಂದಿದೆ ನಾವು ತರಗತಿಯಲ್ಲಿ ವ್ಯಾನ್ ಡೆರ್ ವಾಲ್ಸ್ ಬಂಧದ ಬಗ್ಗೆ ಹೆಚ್ಚು ಮಾತನಾಡಲಿಲ್ಲ ಆದರೆ ಇಲ್ಲಿ ತಿಳಿಯಬೇಕಾದ ಮುಖ್ಯ ವಿಷಯವೆಂದರೆ ಅತಿಕ್ರಮಣವು ತುಂಬಾ ಚಿಕ್ಕದಾಗಿದೆ ಇದರರ್ಥ ಶಕ್ತಿಯ ಬಂಧಗಳು ಅಥವಾ ಶಕ್ತಿಯ ಬ್ಯಾಂಡ್ ಗಳು ಎಲ್ಲವೂ ತುಂಬಾ ಚಿಕ್ಕದಾಗಿದೆ ಆದ್ದರಿಂದ ನಾವು ಬಾಂಡ್ ಉದ್ದದ ವಿರುದ್ಧ ಶಕ್ತಿಯನ್ನು ಸೆಳೆಯೋಣ ಆದ್ದರಿಂದ ನನ್ನ ವೈ ಆಕ್ಸಿಸ್ನಲ್ಲಿ ನನಗೆ ಶಕ್ತಿ ಇದೆ ಮತ್ತು ನಂತರ ನಾನು ಎಕ್ಸ್ ಆಕ್ಸಿಸ್ನಲ್ಲಿ ಬಾಂಡ್ ಉದ್ದವನ್ನು ಹೊಂದಿದ್ದೇನೆ ಇದು ನನ್ನ 3p6 ಇದು ಪೂರ್ಣ ಮಟ್ಟವಾಗಿದೆ ಮತ್ತು ನಂತರ ನಾನು 4s0 ಅನ್ನು ಹೊಂದಿದ್ದೇನೆ ನಾವು ಒಂದು ನಿರ್ದಿಷ್ಟ ಸಮತೋಲನ ದೂರವನ್ನು ಹೊಂದಿದ್ದೇವೆ ಅದನ್ನು ನಾವು ಇರಿಸಿಕೊಳ್ಳುತ್ತೇವೆ ನಾನು ಈ ಸಮತೋಲನವನ್ನು ಕರೆಯುತ್ತೇನೆ ಆದ್ದರಿಂದ ಕೆಲವು ಅತಿಕ್ರಮಣಗಳಿವೆ ಎಂದು ನಾವು ಮತ್ತೊಮ್ಮೆ ತೋರಿಸಬೇಕಾಗಿದೆ ಆದರೆ ಅತಿಕ್ರಮಣವು ತುಂಬಾ ಚಿಕ್ಕದಾಗಿದೆ ಇದು ಪೂರ್ಣ ಮಟ್ಟವಾಗಿದ್ದು ನಾನು ಅದನ್ನು ಪೂರ್ಣವಾಗಿ ಗುರುತಿಸುತ್ತೇನೆ ಆದರೆ ಇಲ್ಲಿ ಅತಿಕ್ರಮಣವು ನಿಜವಾಗಿಯೂ ಚಿಕ್ಕದಾಗಿರುವುದನ್ನು ನೀವು ನೋಡಬಹುದು ಮತ್ತು ನಂತರ ನೀವು ಖಾಲಿ ಇರುವ 4s ಮಟ್ಟವನ್ನು ಹೊಂದಿದ್ದೀರಿ ಆದ್ದರಿಂದ ಇದು ತುಂಬಿದೆ ಇದು ಖಾಲಿಯಾಗಿದೆ ಮತ್ತು ಬ್ಯಾಂಡ್ ಗ್ಯಾಪ್ ಇದ್ದು ಇದನ್ನು ಇನ್ಸುಲೇಟರ್ ಮಾಡುತ್ತದೆ ಮುಂದಿನ ವಸ್ತು ನಾವು ಸೋಡಿಯಂ ಕ್ಲೋರೈಡ್ ಅನ್ನು ನೋಡುತ್ತೇವೆ ಸೋಡಿಯಂ ಕ್ಲೋರೈಡ್ ಸಹ ಒಂದು ಅವಾಹಕವಾಗಿದೆ ಆದರೆ ಇದು ಅಯಾನಿಕ್ ಬಂಧದ ಪ್ರಕರಣವಾಗಿದೆ ಆದ್ದರಿಂದ ನೀವು Na ಮತ್ತು Cl ನಡುವೆ ಅಯಾನಿಕ್ ಬಂಧವನ್ನು ಹೊಂದಿದ್ದೀರಿ ಪರಮಾಣುಗಳ ಎಲೆಕ್ಟ್ರಾನಿಕ್ ಸಂರಚನೆಯನ್ನು ಬರೆಯುವ ಬದಲು ನಮಗೆ ಅಯಾನುಗಳ ಎಲೆಕ್ಟ್ರಾನಿಕ್ ಸಂರಚನೆಯ ಅಗತ್ಯವಿದೆ ಆದ್ದರಿಂದ Na Ne 3s0 ನ ಎಲೆಕ್ಟ್ರಾನಿಕ್ ಸಂರಚನೆಯನ್ನು ಹೊಂದಿದೆ Cl ನಿಯಾನ್ 3s2 ಮತ್ತು 3p6 ನ ಎಲೆಕ್ಟ್ರಾನಿಕ್ ಸಂರಚನೆಯನ್ನು ಹೊಂದಿದೆ ಆದ್ದರಿಂದ ಇದು ನಿಮ್ಮ ಪೂರ್ಣ ಮಟ್ಟ 3p6 ಇದು ಖಾಲಿ ಮಟ್ಟ ಮತ್ತು ಆ 2 ರ ನಡುವೆ ಅಂತರವಿದೆ ಅದು ನಿಮ್ಮ ಬ್ಯಾಂಡ್ ಅಂತರವನ್ನು ರೂಪಿಸುತ್ತದೆ ನಾವು ಮತ್ತೆ ಎನರ್ಜಿ ವರ್ಸಸ್ ಬಾಂಡ್ ಉದ್ದವನ್ನು ಸೆಳೆಯಬಹುದು ಇದು ಸಮತೋಲನ ದೂರ ನಾನು ಸಮತೋಲನದ ಅಂತರವನ್ನು ಅರ್ಥೈಸಲು ಸಮ ಎಂದು ಹೇಳುತ್ತೇನೆ ಹಾಗಾಗಿ ನನ್ನ ಬಳಿ 3p6 ಕ್ಲೋರಿನ್ ತುಂಬಿದೆ ಮತ್ತು ನನ್ನ ಬಳಿ 3s0 ಸೋಡಿಯಂ ಖಾಲಿಯಾಗಿದೆ ಆದ್ದರಿಂದ ಮತ್ತೊಮ್ಮೆ ಇವುಗಳು ಒಂದಾಗಿ ಒಂದು ಬ್ಯಾಂಡ್ ಅನ್ನು ರೂಪಿಸುತ್ತವೆ ಸೋಡಿಯಂನ ವಿಷಯದಲ್ಲಿ ಕ್ಲೋರಿನ್ ಮಟ್ಟವು ತುಂಬಿರುವುದರಿಂದ ಇದು ತುಂಬಿರುವ ಬ್ಯಾಂಡ್ ಆಗಿದೆ ಸೋಡಿಯಂನ ವಿಷಯದಲ್ಲಿ ನಾನು ಇದನ್ನು ಸ್ವಲ್ಪ ಪುನಃ ಬರೆಯುತ್ತೇನೆ ಆದ್ದರಿಂದ ಇದು ನನ್ನ 3s0 ಸೋಡಿಯಂ ನಿಮ್ಮ ಬಳಿ ಬ್ಯಾಂಡ್ ಖಾಲಿಯಾಗಿದೆ ಮತ್ತು ಮತ್ತೊಮ್ಮೆ ನಿಮಗೆ ಬ್ಯಾಂಡ್ ಗ್ಯಾಪ್ ಇದೆ ಆದ್ದರಿಂದ ಸೋಡಿಯಂ ಕ್ಲೋರೈಡ್ ಮತ್ತು ಆರ್ಗಾನ್ ಎರಡೂ ಅಗತ್ಯವಾಗಿ ಅವಾಹಕಗಳಾಗಿವೆ ಮತ್ತು ನಿಮ್ಮ ಶಕ್ತಿ ಮತ್ತು ಬಾಂಡ್ ಉದ್ದದ ರೇಖಾಚಿತ್ರದಲ್ಲಿ ನಾವು ಅವುಗಳನ್ನು ಚಿತ್ರಿಸುವ ವಿಧಾನವು ಪೂರ್ಣ ಸ್ಥಿತಿ ಮತ್ತು ಖಾಲಿ ಸ್ಥಿತಿಯ ನಡುವಿನ ಅಂತರವನ್ನು ತೋರಿಸುವುದು ಆದ್ದರಿಂದ ನೀವು ಸೋಡಿಯಂ ಮತ್ತು ಮೆಗ್ನೀಸಿಯಮ್ ಅನ್ನು ಹೊಂದಿದ್ದೀರಿ ಮತ್ತು ನಾವು ವೇಲೆನ್ಸಿ ಮತ್ತು ಕಂಡಕ್ಷನ್ ಬ್ಯಾಂಡ್ ನಡುವೆ ಅತಿಕ್ರಮಣವನ್ನು ತೋರಿಸಬೇಕು ಆದ್ದರಿಂದ ಸಿ ಯಲ್ಲಿ ನಾವು ಸೋಡಿಯಂ ಅನ್ನು ನೋಡುತ್ತೇವೆ ಆದ್ದರಿಂದ ಇದು ಎಲೆಕ್ಟ್ರಾನಿಕ್ ಸಂರಚನೆಯು ನಿಯಾನ್ 3s1 ಆಗಿದೆ ನಮ್ಮಲ್ಲಿ s1 ಇದೆ ನಮ್ಮಲ್ಲಿ ಅರ್ಧ ತುಂಬಿರುವ ಬ್ಯಾಂಡ್ ಇದೆ ಆದ್ದರಿಂದ ಇದನ್ನು ಚಿತ್ರಿಸಲು ಸುಲಭವಾದ ಮಾರ್ಗವೆಂದರೆ ನಿಮ್ಮ ಶಕ್ತಿ ಇ ವರ್ಸಸ್ ಬಾಂಡ್ ಉದ್ದವು ನೀವು 3s1 ಅನ್ನು ಹೊಂದಿದ್ದು ಅದು ಕೇವಲ 1 ಎಲೆಕ್ಟ್ರಾನ್ ಅನ್ನು ಹೊಂದಿದ್ದು ಸಮತೋಲನ ದೂರವಿದೆ ಮತ್ತು ಪರಮಾಣುಗಳು ಒಟ್ಟುಗೂಡಿದಾಗ ಅವು ಬ್ಯಾಂಡ್ ಅನ್ನು ರೂಪಿಸುತ್ತವೆ ನಾನು ಈ ಪರಮಾಣುಗಳನ್ನು ಸ್ವಲ್ಪ ಮಾರ್ಪಡಿಸಿ ಬ್ಯಾಂಡ್ ರೂಪಿಸಿ ಮತ್ತು ಬ್ಯಾಂಡ್ ಕೇವಲ ಅರ್ಧ ತುಂಬಿದೆ ಇದು ಸೋಡಿಯಂ ಅನ್ನು ಲೋಹವನ್ನಾಗಿ ಮಾಡುತ್ತದೆ ಏಕೆಂದರೆ ನಮ್ಮಲ್ಲಿ ಅರ್ಧದಷ್ಟು ತುಂಬಿರುವ ಬ್ಯಾಂಡ್ ಇದೆ ನಾವು ಕೊನೆಯದಾಗಿ ನೋಡುವುದು ಮೆಗ್ನೀಸಿಯಮ್ ಮೆಗ್ನೀಸಿಯಮ್ ಕೂಡ ಒಂದು ಲೋಹ ಆದರೆ ಇದು Ne 3s2 ಸಂರಚನೆಯನ್ನು ಹೊಂದಿದೆ ಆದ್ದರಿಂದ s2 ಅಗತ್ಯವಾಗಿ ಪೂರ್ಣ ಬ್ಯಾಂಡ್ ಆಗಿದೆ ಆದ್ದರಿಂದ ವೇಲೆನ್ಸಿ ಮತ್ತು ಕಂಡಕ್ಷನ್ ಬ್ಯಾಂಡ್ ನಡುವಿನ ಅತಿಕ್ರಮಣವನ್ನು ತೋರಿಸಲು ಇದು ಲೋಹ ಎಂದು ಖಚಿತಪಡಿಸಿಕೊಳ್ಳಲು ನಾವು ಮುಂದಿನ ಹಂತ 3p0 ಅನ್ನು ಪರಿಗಣಿಸುತ್ತೇವೆ ಮತ್ತು s ಮತ್ತು p ನಡುವೆ ಮಿಶ್ರಣವಿದೆ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ಇದು ಮತ್ತೊಮ್ಮೆ ನಾವು ಬಾಂಡ್ ಉದ್ದಕ್ಕೆ ವಿರುದ್ಧವಾಗಿ ಶಕ್ತಿಯನ್ನು ತೋರಿಸಬಹುದು ಇದು 3s ಮಟ್ಟವಾಗಿದೆ ಆದ್ದರಿಂದ ಅದು ತುಂಬಿದೆ ಈಗ ನಿಮ್ಮ ಬಳಿ 3p0 ಖಾಲಿಯಾಗಿದೆ ಮತ್ತು ಇದು 3s ಗಳೊಂದಿಗೆ ಅತಿಕ್ರಮಿಸುತ್ತದೆ ಈಗ ನೀವು ಸಂಪೂರ್ಣ ಬ್ಯಾಂಡ್ ಅನ್ನು ಹೊಂದಿದ್ದೀರಿ ಮತ್ತು ಅದು ಅರ್ಧದಷ್ಟು ಮಾತ್ರ ತುಂಬಿದೆ ನಾವು s ಮತ್ತು p ನಡುವೆ ಅತಿಕ್ರಮಣವನ್ನು ಹೊಂದಿದ್ದೇವೆ ಈ ರೀತಿಯಾಗಿ ಮೆಗ್ನೀಸಿಯಮ್ ಒಂದು ಲೋಹವಾಗುತ್ತದೆ ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಆದ್ದರಿಂದ ಪ್ರಶ್ನೆ 3 ಒಂದು ಸ್ಲಾಬ್ನಲ್ಲಿ 10 ಎಲೆಕ್ಟ್ರಾನ್ಗಳಿವೆ ನಮ್ಮಲ್ಲಿ 10 ಎಲೆಕ್ಟ್ರಾನ್ಗಳಿವೆ ಮತ್ತು ಸ್ಲಾಬ್ನ ಆಯಾಮಗಳನ್ನು ನೀಡಲಾಗಿದೆ ಆದ್ದರಿಂದ ನಾವು ಪಾಯಿಂಟ್ 5 ನ್ಯಾನೋಮೀಟರ್ಗಳ ಉದ್ದವನ್ನು ಹೊಂದಿದ್ದೇವೆ ಮತ್ತು ನಂತರ ಅಗಲವು 1 ನ್ಯಾನೋಮೀಟರ್ ಮತ್ತು ಎತ್ತರವು 2 ನ್ಯಾನೋಮೀಟರ್ಗಳಾಗಿರುತ್ತದೆ ಸರಳತೆಗಾಗಿ ನಾವು ಇವುಗಳನ್ನು a b ಮತ್ತು c ಎಂದು ಕರೆಯೋಣ ಆದ್ದರಿಂದ ಒಂದು ಸ್ಲಾಬ್ನಲ್ಲಿ ಎಲೆಕ್ಟ್ರಾನ್ಗೆ ಮೂಲಭೂತವಾಗಿ 3 ಕ್ವಾಂಟಮ್ ಸಂಖ್ಯೆಗಳು n1 n2 ಮತ್ತು n3 ಇವೆ ಆದ್ದರಿಂದ ನಾವು ಕ್ವಾಂಟಮ್ ಸಂಖ್ಯೆಗಳ ಗುಂಪನ್ನು ಹೊಂದಿದ್ದೇವೆ n1 n2 ಮತ್ತು n3 ಮತ್ತು ಅವುಗಳನ್ನು ಎಲೆಕ್ಟ್ರಾನ್ ಶಕ್ತಿಯನ್ನು ವ್ಯಾಖ್ಯಾನಿಸಲು ಬಳಸಲಾಗುತ್ತದೆ ಆದ್ದರಿಂದ ಇದರಲ್ಲಿ e h28men12a2n22b2n32c2 ಆದ್ದರಿಂದ ಇವುಗಳು ಎಲೆಕ್ಟ್ರಾನ್ನ ಶಕ್ತಿಯನ್ನು n1 n2 ಮತ್ತು n3 ಗಳ ಕಾರ್ಯವಾಗಿ ಪ್ರತಿನಿಧಿಸುತ್ತವೆ ಮತ್ತು ಇವುಗಳಲ್ಲಿ ಪ್ರತಿಯೊಂದನ್ನು ನಾವು ಯೋಚಿಸಬಹುದು ಅಥವಾ ಇವುಗಳ ಪ್ರತಿಯೊಂದು ಸೆಟ್ ಅನ್ನು ನಾವು 2 ಎಲೆಕ್ಟ್ರಾನ್ಗಳಿಗೆ ಹೊಂದಿಕೊಳ್ಳುವ ಕಕ್ಷೆಯೆಂದು ಭಾವಿಸಬಹುದು ಆದ್ದರಿಂದ ನಾವು ಒಂದು ಸ್ಲಾಬ್ನಲ್ಲಿ 10 ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದರೆ ನಾವು ಮೂಲಭೂತವಾಗಿ 5 ಕಕ್ಷೆಗಳನ್ನು ಹೊಂದಿದ್ದೇವೆ ಅದು ಪ್ರತಿಯೊಂದೂ 2 ಎಲೆಕ್ಟ್ರಾನ್ಗಳನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ಎಲ್ಲಾ 10 ಎಲೆಕ್ಟ್ರಾನ್ಗಳು ತುಂಬಿವೆ ಮತ್ತು ಈ ಕಕ್ಷೆಗಳು ಶಕ್ತಿಯನ್ನು ಹೆಚ್ಚಿಸುವ ಕ್ರಮದಲ್ಲಿ ಹೋಗುತ್ತವೆ ಆದ್ದರಿಂದ ನಾವು ಇ ಅನ್ನು ಹೆಚ್ಚಿಸುವ ಕ್ರಮದಲ್ಲಿ ತಲಾ 2 ಎಲೆಕ್ಟ್ರಾನ್ಗಳೊಂದಿಗೆ 5 ಕಕ್ಷೆಗಳನ್ನು ಹೊಂದಿದ್ದೇವೆ ಆದ್ದರಿಂದ ನಾವು 5 ಸೆಟ್ n1 n2 ಮತ್ತು n3 ಗಳನ್ನು ಕಂಡುಹಿಡಿಯಬೇಕು ಇವೆಲ್ಲವೂ ಶಕ್ತಿಯನ್ನು ಹೆಚ್ಚಿಸುವ ಕ್ರಮದಲ್ಲಿ ಹೋಗುತ್ತವೆ ಮತ್ತು ಮುಖ್ಯವಾದದ್ದು n1 n2 ಮತ್ತು n3 ಎಲ್ಲಾ ಪೂರ್ಣಾಂಕಗಳು ಮತ್ತು ಅವೆಲ್ಲವೂ 0 ಕ್ಕಿಂತ ಹೆಚ್ಚಿರಬೇಕು ಆದುದರಿಂದ b ಎಂಬುದು ಬೇರೆಯಲ್ಲ ಎಂದು ನಾವು ಅರಿತುಕೊಂಡಾಗ ನಾವು ಇಲ್ಲಿ ಹೊಂದಿರುವ ಈ ಅಭಿವ್ಯಕ್ತಿಯನ್ನು ಸರಳಗೊಳಿಸಬಹುದು 2 x a ಮತ್ತು c ಎಂಬುದು 4 x a ಹೊರತು ಬೇರೇನಲ್ಲ ಶಕ್ತಿ e ಯನ್ನು h28mea2n12n224n3216 ಎಂದು ಬರೆಯಬಹುದು ಇದು ಕೇವಲ b ಮತ್ತು c ಅನ್ನು a ಯ ಬದಲಾಗಿ ಬದಲಿಸುವುದು ಮತ್ತು ಹೊರಹಾಕುವ ಮೂಲಕ ಇದನ್ನು ಸಾಮಾನ್ಯ ಅಂಶವಾಗಿ h2128mea216n124n22n32 ಎಂದು ಬರೆಯಬಹುದು ಆದ್ದರಿಂದ ಇಲ್ಲಿ ಮೊದಲ ಪದವು ಮೂಲಭೂತವಾಗಿ ಸ್ಥಿರವಾಗಿರುತ್ತದೆ ಅಲ್ಲಿ ಇದನ್ನು k ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು ಸ್ಥಿರ ಸಮಯ n1 n2 ಮತ್ತು n3 ಅನ್ನು ಅವಲಂಬಿಸಿರುವ ವೇರಿಯಬಲ್ ಆಗಿದೆ ಆದ್ದರಿಂದ ನಾವು ವಿಭಿನ್ನ ಮೌಲ್ಯಗಳನ್ನು ಪ್ಲಗ್ ಮಾಡಬಹುದು ಮತ್ತು ನಂತರ ಮೂಲಭೂತವಾಗಿ ಕಡಿಮೆ 5 ಶಕ್ತಿಯ ಮಟ್ಟವನ್ನು ನೋಡಬಹುದು ಮತ್ತು ನಂತರ ನಾವು ಅವುಗಳಲ್ಲಿ ಎಲೆಕ್ಟ್ರಾನ್ಗಳನ್ನು ಹಾಕಬಹುದು Refer Slide Time 3039 ಅದನ್ನು ನನಗೆ ಟೇಬಲ್ ರೂಪದಲ್ಲಿ ಬರೆಯಲು ಬಿಡಿ ನಾವು E ಅನ್ನು ಹೊಂದಿದ್ದೇವೆ ಇದು ಒಂದು ಸ್ಥಿರವಾದ 16 n24 n2n2 k ಅನ್ನು ನಾವು ಮೌಲ್ಯಮಾಪನ ಮಾಡಬಹುದು ಮತ್ತು k 0 094 ಎಲೆಕ್ಟ್ರಾನ್ ವೋಲ್ಟ್ಗಳಾಗಿ ಹೊರಹೊಮ್ಮುತ್ತದೆ ಆದ್ದರಿಂದ ನಾನು ಒಂದು ಟೇಬಲ್ ಬರೆಯಲು ಅವಕಾಶ ನೀಡುತ್ತೇನೆ ಮೊದಲನೆಯದು ಸ್ಥಿತಿ ಮುಂದಿನದು k ಯಲ್ಲಿ ಶಕ್ತಿ ಮತ್ತು ನಂತರ ಅಂತಿಮವಾಗಿ ಎಲೆಕ್ಟ್ರಾನ್ ವೋಲ್ಟ್ಗಳಲ್ಲಿ ಶಕ್ತಿ ಆದ್ದರಿಂದ ನಾವು n1 n2 ಮತ್ತು n3 ಎಂದು ಹೇಳಿದ್ದೇವೆ ಎಲ್ಲವೂ ಪೂರ್ಣಾಂಕಗಳಾಗಿರಬೇಕು ಮತ್ತು ಎಲ್ಲವೂ 0 ಕ್ಕಿಂತ ಹೆಚ್ಚಿರಬೇಕು ಆದ್ದರಿಂದ 0 ಸ್ವೀಕಾರಾರ್ಹ ಸಂಖ್ಯೆ ಅಲ್ಲ ಆದ್ದರಿಂದ ಕಡಿಮೆ ಶಕ್ತಿಯ ಸ್ಥಿತಿಯು ಸಾಮಾನ್ಯವಾಗಿ 1 1 1 ಆಗಿದೆ ಆದ್ದರಿಂದ n1 n2 ಮತ್ತು n3 ನಿರ್ದಿಷ್ಟ ಪ್ರಕರಣದಲ್ಲಿ ಎಲ್ಲಾ 1s ಗಳು ಈ ಅಭಿವ್ಯಕ್ತಿ ಇದು 4 n2 ಕ್ಷಮಿಸಿ 16 4 n32 ಆಗಿರಬೇಕು ಆದ್ದರಿಂದ ಇದು ಎಲ್ಲಾ 1 1 1 ಆಗಿದ್ದರೆ ಈ ಅಭಿವ್ಯಕ್ತಿ ಅಗತ್ಯವಾಗಿ 21 ಮತ್ತು ಶಕ್ತಿಯು 1 974 ಆಗಿದೆ ಇದು ನಿಮ್ಮ ಕಡಿಮೆ ಶಕ್ತಿಯ ಮಟ್ಟವಾಗಿದೆ ಮುಂದಿನ ಶಕ್ತಿಯ ಮಟ್ಟ ಈ ಸಂಖ್ಯೆಗಳಲ್ಲಿ ಒಂದು 2 ಆಗಬೇಕು ಏಕೆಂದರೆ ಅವುಗಳು ಪೂರ್ಣಾಂಕ ಸಂಖ್ಯೆಗಳಾಗಿರಬಹುದು ಆದ್ದರಿಂದ ನೀವು n 1 ಗಾಗಿ ಮೊದಲ ಪ್ರಕರಣದಲ್ಲಿ 2 ಅನ್ನು ಹಾಕಿದರೆ ಶಕ್ತಿಯು ವಾಸ್ತವವಾಗಿ 16 ರಿಂದ ಗುಣಿಸಲ್ಪಟ್ಟಿರುವುದನ್ನು ನೀವು ಕಂಡುಕೊಳ್ಳುತ್ತೀರಿ ಆದ್ದರಿಂದ ಮುಂದಿನ ಶಕ್ತಿಯ ಸ್ಥಿತಿಯು 1 1 ಮತ್ತು 2 ಆಗಿದ್ದು ಅದು ನಿಮಗೆ 24 ಸಂಖ್ಯೆಯನ್ನು ನೀಡುತ್ತದೆ ಮತ್ತು ಶಕ್ತಿಯು 2 256 ಆಗಿದ್ದರೆ ನಾವು 1 1 3 ಅನ್ನು ಹೊಂದಿದ್ದೇವೆ ಮತ್ತೆ ಇದು ಸಂಖ್ಯೆಗಳನ್ನು ಪ್ಲಗ್ ಮಾಡುವ ಮತ್ತು ಗಣಿತವನ್ನು ಪರೀಕ್ಷಿಸುವ ಪ್ರಶ್ನೆಯಾಗಿದೆ 7 2 6 ನಂತರ ನಮ್ಮಲ್ಲಿ 1 2 1 ಅಂದರೆ 33 3 102 ಇದೆ ತದನಂತರ ವಾಸ್ತವವಾಗಿ ನಾವು 2 ಸ್ಥಿತಿಗಳನ್ನು ಹೊಂದಿದ್ದೇವೆ ಎಂದು ನಾವು ಕಂಡುಕೊಳ್ಳುತ್ತೇವೆ 1 2 2 ಮತ್ತು 1 1 4 ಎರಡೂ ಒಂದೇ ಶಕ್ತಿಯನ್ನು ಹೊಂದಿವೆ ಆದ್ದರಿಂದ ಸಂಖ್ಯೆ 36 ಮತ್ತು ಶಕ್ತಿ 3 384 ಆಗಿದೆ ಆದ್ದರಿಂದ ಈ ಸ್ಥಿತಿಗಳನ್ನು ಅವನತಿ ಹೊಂದಿದ ಸ್ಥಿತಿಗಳು ಎಂದು ಕರೆಯಲಾಗುತ್ತದೆ ಏಕೆಂದರೆ ನೀವು ಒಂದೇ ರೀತಿಯ ಶಕ್ತಿಯನ್ನು ಹೊಂದಿರುವ 2 ಸೆಟ್ ಕ್ವಾಂಟಮ್ ಸಂಖ್ಯೆಗಳನ್ನು ಹೊಂದಿದ್ದೀರಿ ಈಗ ನಾವು ನಮ್ಮ 5 ಕಕ್ಷೆಗಳನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಇದನ್ನು ತುಂಬಿದರೆ 2 ಎಲೆಕ್ಟ್ರಾನ್ಗಳು ಸಿಗುತ್ತವೆ ಇದು 2 ಸಿಗುತ್ತದೆ ಇದು 2 ಮತ್ತು ಇದು ಸಿಗುತ್ತದೆ 2 ನಮ್ಮಲ್ಲಿ 8 ಎಲೆಕ್ಟ್ರಾನ್ಗಳಿವೆ ಮತ್ತು ಇವೆರಡೂ ಒಂದೇ ಶಕ್ತಿಯನ್ನು ಹೊಂದಿರುತ್ತವೆ ಆದ್ದರಿಂದ ಪ್ರತಿಯೊಂದೂ 1 ಎಲೆಕ್ಟ್ರಾನ್ ಪಡೆಯುತ್ತದೆ ಆದ್ದರಿಂದ ನಾವು ಪ್ರಶ್ನೆಯ ಮೊದಲ ಭಾಗವನ್ನು ನೋಡಿದರೆ ನಾವು ಕ್ವಾಂಟಮ್ ಸಂಖ್ಯೆಗಳನ್ನು ಎಲೆಕ್ಟ್ರಾನ್ಗಳಿಗೆ ನಿಯೋಜಿಸಬೇಕು ಕ್ವಾಂಟಮ್ ಸಂಖ್ಯೆಗಳು n1 n2 ಮತ್ತು n3 ಸಂಖ್ಯೆಗಳು ಅವರೆಲ್ಲರಿಗೂ ನಿಯೋಜಿಸಲಾಗಿದೆ ಈ ಶಕ್ತಿಯ ವಿತರಣೆಯಿಂದ ನಾವು EF ಅನ್ನು ಕಡಿತಗೊಳಿಸಲು ಬಯಸುತ್ತೇವೆ ಆದ್ದರಿಂದ ನೀವು ಹುಡುಕಲು ಬಯಸುವ ಮುಂದಿನ ವಿಷಯವೆಂದರೆ EF EF ಎಂದರೆ ಫೆರ್ಮಿ ಶಕ್ತಿ ಮತ್ತು ನಾವು EF ನ ವ್ಯಾಖ್ಯಾನಕ್ಕೆ ಹಿಂತಿರುಗಿದರೆ ಫೆರ್ಮಿ ಶಕ್ತಿಯು ಅತ್ಯುನ್ನತ ಶಕ್ತಿಯ ಸ್ಥಿತಿಯಾಗಿದೆ ಆದ್ದರಿಂದ ಈ ನಿರ್ದಿಷ್ಟ ಉದಾಹರಣೆಯಲ್ಲಿ ಅತ್ಯುನ್ನತ ಶಕ್ತಿಯ ಸ್ಥಿತಿಯು EF ಎಂದರೆ ಕೇವಲ 3 384 ಎಲೆಕ್ಟ್ರಾನ್ ವೋಲ್ಟ್ಗಳ ಭಾಗ c ನಾವು EF ನಲ್ಲಿ ಸ್ಥಿತಿಗಳ ಸಾಂದ್ರತೆಯನ್ನು ನಿರ್ಧರಿಸಲು ಬಯಸುತ್ತೇವೆ ಆದ್ದರಿಂದ ಸ್ಥಿತಿಗಳ ಸಾಂದ್ರತೆಯು ಮತ್ತೊಮ್ಮೆ ನಾವು ವ್ಯಾಖ್ಯಾನಕ್ಕೆ ಹಿಂತಿರುಗುತ್ತೇವೆ ಆದ್ದರಿಂದ ಸ್ಥಿತಿಗಳ ಸಾಂದ್ರತೆಯು ಒಂದು ಯೂನಿಟ್ ಪರಿಮಾಣಕ್ಕೆ ಒಟ್ಟು ಸ್ಥಿತಿಗಳ ಸಂಖ್ಯೆ ಆದ್ದರಿಂದ ಇದು ಪ್ರತಿ ಯೂನಿಟ್ ಪರಿಮಾಣಕ್ಕೆ ಸ್ಥಿತಿಗಳ ಸಂಖ್ಯೆ ಆದ್ದರಿಂದ ಸ್ಪಿನ್ ಸೇರಿದಂತೆ ಸ್ಥಿತಿಗಳ ಸಾಂದ್ರತೆಯನ್ನು ನಾವು ಬಯಸುತ್ತೇವೆ ಎಂದು ಪ್ರಶ್ನೆ ಹೇಳುತ್ತದೆ ಆದ್ದರಿಂದ ನೀವು 3 384 ಅನ್ನು ನೋಡಿದರೆ ನಾವು ಅಗತ್ಯವಾಗಿ 2 ಸ್ಥಿತಿಗಳನ್ನು ಹೊಂದಿದ್ದೇವೆ ಪ್ರತಿ ಸ್ಥಿತಿವು 2 ಎಲೆಕ್ಟ್ರಾನ್ಗಳನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ನಾವು ಒಟ್ಟು 4 ಲಭ್ಯವಿರುವ ಸ್ಥಿತಿಗಳನ್ನು ಹೊಂದಿದ್ದೇವೆ ಆದ್ದರಿಂದ ಸ್ಥಿತಿಗಳ ಸಂಖ್ಯೆ 4 ಆಗಿದೆ ಸ್ಲಾಬ್ನ ಪರಿಮಾಣವು ಎ ಬಿ ಸಿ ಎಲ್ಲ 3 ರ ಉತ್ಪನ್ನವಲ್ಲದೆ ಬೇರೇನೂ ಅಲ್ಲ ಆದ್ದರಿಂದ ಸ್ಥಿತಿಗಳ ಸಾಂದ್ರತೆಯು ಎ ಬಿ ಸಿ ಮೇಲೆ 4 ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಆದ್ದರಿಂದ ನಾವು ಇದನ್ನು ev N m 3 ಅಥವಾ J m 3 ಭಾಗ d ನಲ್ಲಿ ವ್ಯಕ್ತಪಡಿಸಬಹುದು ನಾವು ಎಲ್ಲಾ ಎಲೆಕ್ಟ್ರಾನ್ ಗಳ ಒಟ್ಟು ಚಲನ ಶಕ್ತಿಯನ್ನು ಬಯಸುತ್ತೇವೆ ಒಟ್ಟು ಚಲನ ಶಕ್ತಿಯು ಈ ಎಲ್ಲಾ ಶಕ್ತಿ ಮೌಲ್ಯಗಳ ಮೊತ್ತವಲ್ಲದೆ ಬೇರೇನೂ ಅಲ್ಲ ಆದ್ದರಿಂದ ನೀವು ಈ ಎಲ್ಲಾ ಸಂಖ್ಯೆಗಳನ್ನು ಸೇರಿಸಿದರೆ ಸರಾಸರಿ ಚಲನ ಶಕ್ತಿಯು ಒಟ್ಟು 10 ರಿಂದ ಭಾಗಿಸಲಾಗಿದೆ ಆದ್ದರಿಂದ ನಾವು 1023 ಎಲೆಕ್ಟ್ರಾನ್ಗಳನ್ನು ಹೊಂದಿರುವ ಘನಕ್ಕೆ ಬದಲಾಗಿ ನಿರ್ದಿಷ್ಟ ಸಂಖ್ಯೆಯ ಎಲೆಕ್ಟ್ರಾನ್ಗಳನ್ನು ಹೊಂದಿರುವ ಪ್ರತ್ಯೇಕ ವ್ಯವಸ್ಥೆಯನ್ನು ಹೊಂದಿದ್ದರೂ ಸಹ ನಾವು ಫೆರ್ಮಿ ಶಕ್ತಿ ಅಥವಾ ಸ್ಥಿತಿಗಳ ಸಾಂದ್ರತೆಯಂತಹ ಪದಗಳನ್ನು ವ್ಯಾಖ್ಯಾನಿಸಬಹುದು ಈಗ ಸಮಸ್ಯೆ 4 ಕ್ಕೆ ಹೋಗೋಣ ಆದ್ದರಿಂದ ನಾವು 2 ಆಯಾಮದ ಮತ್ತು 1 ಆಯಾಮದ ಘನಕ್ಕಾಗಿ ಸ್ಥಿತಿಗಳ ಸಾಂದ್ರತೆಗಾಗಿ ಅಭಿವ್ಯಕ್ತಿಯನ್ನು ಪಡೆಯಲು ಬಯಸುತ್ತೇವೆ ಮತ್ತು ನೀವು ಇದನ್ನು 3 ಡಿ ಘನಕ್ಕೆ ವ್ಯುತ್ಪನ್ನದೊಂದಿಗೆ ಹೋಲಿಸಲು ಬಯಸುತ್ತೀರಿ ತರಗತಿಯಲ್ಲಿ 3 ಆಯಾಮದ ಘನವನ್ನು ಹೇಗೆ ಪಡೆಯುವುದು ಎಂದು ನಾವು ನೋಡಿದ್ದೇವೆ ನಾನು ಅದನ್ನು ಸಂಕ್ಷಿಪ್ತವಾಗಿ ರಿಫ್ರೆಶ್ ಮಾಡೋಣ ಮತ್ತು ನಂತರ ನಾವು ಇದನ್ನು 2 ಡಿ ಮತ್ತು 1 ಡಿ ಘನಕ್ಕಾಗಿ ಹೇಗೆ ಮಾಡುತ್ತೇವೆ ಎಂಬುದಕ್ಕೆ ಹಿಂತಿರುಗುತ್ತೇವೆ 3 ಆಯಾಮದ ಘನವಸ್ತುಗಳ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ 3 ಕ್ವಾಂಟಮ್ ಸಂಖ್ಯೆಗಳನ್ನು nx ny ಮತ್ತು nz ಅನ್ನು ವ್ಯಾಖ್ಯಾನಿಸುತ್ತೇವೆ ಮತ್ತು ಹಿಂದಿನ ಸಮಸ್ಯೆಯಲ್ಲಿ ನಾವು ನೋಡಿದ ಪೆಟ್ಟಿಗೆಯಲ್ಲಿರುವ ಒಂದು ಕಣದಂತೆ ನಾವು ಶಕ್ತಿಗಾಗಿ ಅಭಿವ್ಯಕ್ತಿಯನ್ನು ಬರೆಯಲು ಸಾಧ್ಯವಾಯಿತು ಅದು h28meL2nx2ny2nz2 ಇದು ಬೇರೇನೂ ಅಲ್ಲ h2n28mL2 ಆದ್ದರಿಂದ ನಾವು ನೋಡಿದರೆ n ನ ನಿರ್ದಿಷ್ಟ ಮೌಲ್ಯಕ್ಕೆ ಒಟ್ಟು ಸ್ಥಿತಿಗಳ ಸಂಖ್ಯೆ ಮೂಲಭೂತವಾಗಿ ಒಂದು ಗೋಳವಾಗಿದೆ ಆದರೆ ನಾವು ಈ ಗೋಳದ ಮೊದಲ ಚತುರ್ಭುಜವನ್ನು ಮಾತ್ರ ಪರಿಗಣಿಸುತ್ತೇವೆ ಏಕೆಂದರೆ n ನ ಎಲ್ಲಾ ಮೌಲ್ಯಗಳು ಧನಾತ್ಮಕವಾಗಿರಬೇಕು ಅದು 0 ಕ್ಕಿಂತ ಹೆಚ್ಚಿರಬೇಕು ಆದ್ದರಿಂದ ನೀವು ಒಟ್ಟು ಸ್ಥಿತಿಗಳ ಸಂಖ್ಯೆಯನ್ನು ಬರೆಯಲು ಬಯಸಿದರೆ s n ನ ಕಕ್ಷೆ n ಕ್ಕಿಂತ ಕಡಿಮೆ ಶಕ್ತಿಯಿರುವ ಸ್ಥಿತಿಗಳ ಒಟ್ಟು ಸಂಖ್ಯೆ ಗೋಳದ ಪರಿಮಾಣವಲ್ಲದೆ ಮತ್ತು ಮೊದಲ ಚತುರ್ಭುಜವನ್ನು ಮಾತ್ರ ಪರಿಗಣಿಸುತ್ತದೆ ಆದ್ದರಿಂದ 1 ಕ್ಕಿಂತ 8 ನಾವು ಸ್ಪಿನ್ ಅನ್ನು ಸೇರಿಸಿದರೆ ಪ್ರತಿ ಸ್ಥಿತಿವು 2 ಎಲೆಕ್ಟ್ರಾನ್ಗಳ ವಿರುದ್ಧ ಸ್ಪಿನ್ ತೆಗೆದುಕೊಳ್ಳಬಹುದು ಆದ್ದರಿಂದ s ಸೇರಿದಂತೆ ಸ್ಪಿನ್ 1 ರಿಂದ 3 ಕ್ಕಿಂತ n3 ನಾವು ಶಕ್ತಿಯ ದೃಷ್ಟಿಯಿಂದ n ಅನ್ನು ಬರೆಯಬಹುದು ನಾವು ಈ ಸಮೀಕರಣವನ್ನು ಬಳಸಿದರೆ n ಏನೂ ಅಲ್ಲ √❑ ಆದ್ದರಿಂದ s ಇಲ್ಲಿ n ನ ಮೌಲ್ಯವನ್ನು ಬದಲಿಸುವ ಮೂಲಕ ನಾವು ಶಕ್ತಿಯ ದೃಷ್ಟಿಯಿಂದ ಬರೆಯಬಹುದು ಆದ್ದರಿಂದ s 3π8mL2Eh232 ಆದ್ದರಿಂದ ಇದು ಶಕ್ತಿಯ ಪರಿಭಾಷೆಯಲ್ಲಿ ಒಟ್ಟು ಸ್ಥಿತಿಗಳ ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ ನೀವು ಪ್ರತಿ ಯೂನಿಟ್ ವಾಲ್ಯೂಮ್ಗೆ ಒಟ್ಟು ಸ್ಥಿತಿಗಳ ಸಂಖ್ಯೆಯನ್ನು ತಿಳಿಯಲು ಬಯಸಿದರೆ ನೀವು ಇದನ್ನು L3 ನಿಂದ ಭಾಗಿಸಿ ಇದು ಮೂಲಭೂತವಾಗಿ ಈ ಅಭಿವ್ಯಕ್ತಿ L2 ಅನ್ನು ರದ್ದುಗೊಳಿಸುತ್ತದೆ ಆದ್ದರಿಂದ ನೀವು ಸ್ಥಿತಿಗಳ ಸಾಂದ್ರತೆಯನ್ನು ಕಂಡುಹಿಡಿಯಲು ಬಯಸಿದರೆ ನೀವು ಇದನ್ನು ಬಿಟ್ಟಿದ್ದೀರಿ ನಂತರ ಸ್ಥಿತಿಗಳ ಸಾಂದ್ರತೆ g dsde ಹೊರತುಪಡಿಸಿ ಬೇರೇನೂ ಅಲ್ಲ ಆದ್ದರಿಂದ ನಾವು ಇದನ್ನು ಶಕ್ತಿಯೊಂದಿಗೆ ಪ್ರತ್ಯೇಕಿಸುತ್ತೇವೆ ಮತ್ತು ನಾವು ಬರೆಯುವ ಅಂತಿಮ ಅಭಿವ್ಯಕ್ತಿ 8 √❑ ಆದ್ದರಿಂದ ಇದು 3D ಘನಕ್ಕೆ ಉತ್ಪನ್ನವಾಗಿದೆ ಆದ್ದರಿಂದ ನಾವು ಈಗ ಇದನ್ನು 2D ಮತ್ತು 1D ಘನಕ್ಕೆ ಅನ್ವಯಿಸುವಂತೆ ಮಾರ್ಪಡಿಸಬಹುದು 2 ಡಿ ಘನಕ್ಕಾಗಿ ನೀವು ಮತ್ತೊಮ್ಮೆ ಶಕ್ತಿಯನ್ನು ಬರೆಯಬಹುದು ಇ h2n28mL2 ಹೊಂದಿದೆ ಆದರೆ ಈಗ 3 ಕ್ವಾಂಟಮ್ ಸಂಖ್ಯೆಗಳ ಬದಲಿಗೆ ನೀವು 2nx2nx2 ಅನ್ನು ಮಾತ್ರ ಹೊಂದಿದ್ದೀರಿ ಆದ್ದರಿಂದ ಗೋಳದ ಬದಲಾಗಿ ನೀವು ಮೂಲಭೂತವಾಗಿ nx ಮತ್ತು ny ವೃತ್ತವನ್ನು ಮಾತ್ರ ಹೊಂದಿರುತ್ತೀರಿ ಮತ್ತು ನಾವು ಮತ್ತೊಮ್ಮೆ ವೃತ್ತದ ಮೊದಲ ಚತುರ್ಭುಜವನ್ನು ಮಾತ್ರ ಪರಿಗಣಿಸುತ್ತೇವೆ ಆದ್ದರಿಂದ ಒಟ್ಟು ಸ್ಥಿತಿಗಳ ಸಂಖ್ಯೆಯು ಅದರ ಶಕ್ತಿಯು n ಗಿಂತ ಕಡಿಮೆಯಿರುವುದು ಮತ್ತೊಮ್ಮೆ ವೃತ್ತದ ಪ್ರದೇಶವಾಗಿದೆ ಆದ್ದರಿಂದ 3 ಡಿ ಯಲ್ಲಿ ಇದು ಗೋಳದ ಪರಿಮಾಣವಾಗಿತ್ತು ಈಗ ಅದು ವೃತ್ತದ ವಿಸ್ತೀರ್ಣ πn2 ಮತ್ತು ಕೇವಲ ಮೊದಲ ಕ್ವಾಡ್ರಂಟ್ ನಾಲ್ಕನೇ ಒಂದು ಭಾಗವಾಗಿದೆ ಆದ್ದರಿಂದ ನಾವು ತೆಗೆದುಕೊಂಡರೆ ಅದು ನಾಲ್ಕನೇ ಒಂದು ಭಾಗವಾಗಿದೆ ¼ πn2 ಉಲ್ಲೇಖ ಸ್ಲೈಡ್ ಸಮಯ 43 02 ಸ್ಪಿನ್ ಆದ್ದರಿಂದ ಇದು n ನ 2 x s ಕಕ್ಷೆಯಾಗಿದೆ ಇದು πn22 ಆದ್ದರಿಂದ n2 ನಾವು ಮತ್ತೊಮ್ಮೆ ಶಕ್ತಿಯ ವಿಷಯದಲ್ಲಿ ಬದಲಿಸಬಹುದು ಆದ್ದರಿಂದ s ನಾವು ಅಭಿವ್ಯಕ್ತಿ ಬರೆಯಬಹುದು 4πmL2h2E ನೀವು ಪ್ರತಿ ಯೂನಿಟ್ ವಾಲ್ಯೂಮ್ಗೆ ಇದನ್ನು ಮಾಡಲು ಬಯಸಿದರೆ L2 ಅವಧಿ ಮುಗಿಯುತ್ತದೆ ಮತ್ತು ಸ್ಥಿತಿಗಳ ಸಾಂದ್ರತೆಯನ್ನು ಕಂಡುಹಿಡಿಯಲು ನಾವು y ಗೆ ಸಂಬಂಧಿಸಿದಂತೆ x ಅನ್ನು ಪ್ರತ್ಯೇಕಿಸುತ್ತೇವೆ ಆದ್ದರಿಂದ 2D ಘನಕ್ಕೆ ಸ್ಥಿತಿಗಳ ಸಾಂದ್ರತೆಯು ಮೂಲಭೂತವಾಗಿ ಕೇವಲ 1D ಘನಕ್ಕೆ ಸ್ಥಿರವಾಗಿರುತ್ತದೆ ನಾವು ಮತ್ತೊಮ್ಮೆ ಇದೇ ರೀತಿಯ ಅಭಿವ್ಯಕ್ತಿಯನ್ನು ಬರೆಯಬಹುದು ಆದರೆ ಕೇವಲ 1n ಮಾತ್ರ ಇದೆ ಅದು ಕೇವಲ nx ಮಾತ್ರ ಆ ನಿರ್ದಿಷ್ಟ ಪ್ರಕರಣದಲ್ಲಿ s ಕಕ್ಷೆ ಏನೂ ಅಲ್ಲ ಆದರೆ ನೀವು n ಅನ್ನು ಎಣಿಕೆಗೆ ತೆಗೆದುಕೊಂಡರೆ s 2n ಆಗಿದೆ ನಾವು n ನ ಮೌಲ್ಯವನ್ನು ಬದಲಿಸಬಹುದು ಈ ಅಭಿವ್ಯಕ್ತಿ ನಾವು ಅದೇ ಗಣಿತದ ಮೂಲಕ ಹೋಗುತ್ತೇವೆ ಅಂತಿಮ ಉತ್ತರ ಸ್ಥಿತಿಗಳ ಸಾಂದ್ರತೆ a ಆದ್ದರಿಂದ 1D ಘನಕ್ಕೆ ಸ್ಥಿತಿಗಳ ಸಾಂದ್ರತೆಯು ಶಕ್ತಿಯ ಹೆಚ್ಚಳದೊಂದಿಗೆ ಕಡಿಮೆಯಾಗುತ್ತದೆ ಈಗ ಕೊನೆಯ ಸಮಸ್ಯೆಯನ್ನು ನೋಡೋಣ ನಾವು 0 500 ಮತ್ತು 2000 ಕೆಲ್ವಿನ್ನ ತಾಪಮಾನಕ್ಕಾಗಿ ಫೆರ್ಮಿ ಕಾರ್ಯವನ್ನು ಯೋಜಿಸಲು ಬಯಸುತ್ತೇವೆ ಮತ್ತು ನಾವು ಇದನ್ನು ಅದೇ ಪ್ಲಾಟ್ನಲ್ಲಿ ಮಾಡಲು ಬಯಸುತ್ತೇವೆ ಆದ್ದರಿಂದ ನೀವು f ಅನ್ನು ನೆನಪಿಸಿಕೊಂಡರೆ ಫೆರ್ಮಿ ಕಾರ್ಯವು 11expE EFkT ಹೊರತು ಬೇರೇನೂ ಅಲ್ಲ ಆದ್ದರಿಂದ ಶಕ್ತಿಯು EF ಗಿಂತ ಕಡಿಮೆಯಿರುವಾಗ ಸಂಭವನೀಯತೆ 1 ಆಗಿದ್ದು ಶಕ್ತಿಯು 0 ಕೆಲ್ವಿನ್ ನಲ್ಲಿ EF ಗಿಂತ ಹೆಚ್ಚಿದ್ದರೆ 0 ಮತ್ತು E EF ಸಂಭವನೀಯತೆ ಅರ್ಧ ಆದ್ದರಿಂದ f ವಿರುದ್ಧ T ಕ್ಷಮಿಸಿ f ವಿರುದ್ಧ E ಆದ್ದರಿಂದ ನಾವು ಫೆರ್ಮಿ ಫಂಕ್ಷನ್ ಅನ್ನು ಶಕ್ತಿಯ ಕಾರ್ಯವೆಂದು ಹೇಳಲು ಬಯಸುತ್ತೇವೆ ಆದ್ದರಿಂದ ಎಫ್ ಇ ವರ್ಸಸ್ ಇ ನನಗೆ EF ಮತ್ತು 0 ಅನ್ನು ಗುರುತಿಸೋಣ ಮತ್ತು ಫೆರ್ಮಿ ಫಂಕ್ಷನ್ 0 ರಿಂದ 1 ಕ್ಕೆ ಹೋಗುತ್ತದೆ ಮತ್ತು ನಾನು 1 ಮತ್ತು ಅರ್ಧವನ್ನು ಗುರುತಿಸುತ್ತೇನೆ ಆದ್ದರಿಂದ 0 ಕೆಲ್ವಿನ್ ನಲ್ಲಿ ಇದು 1 ಮೌಲ್ಯವನ್ನು ಹೊಂದಿದೆ ಮತ್ತು ನಂತರ ಅದು 0 ಮೌಲ್ಯವನ್ನು ಹೊಂದಿದೆ ಆದ್ದರಿಂದ ಇದು ಡೆಲ್ಟಾ ಕಾರ್ಯವಾಗಿದೆ ಆದ್ದರಿಂದ ಇದು 0 ಕೆಲ್ವಿನ್ ನಾವು ಈಗ ತಾಪಮಾನವನ್ನು ಸ್ವಲ್ಪ ಹೆಚ್ಚಿಸುತ್ತೇವೆ ನಾವು 500 ಕೆಲ್ವಿನ್ಗೆ ಹೋಗುತ್ತೇವೆ ಆದ್ದರಿಂದ ಈಗ ನೀವು ಸ್ಲೈಡ್ ವಿಸ್ತರಣೆಯನ್ನು ಹೊಂದಿದ್ದೀರಿ ಆದ್ದರಿಂದ ನೀವು ಉತ್ಸುಕರಾಗುವ ಕೆಲವು ಸ್ಥಿತಿಗಳನ್ನು ಹೊಂದಿದ್ದೀರಿ ಆದ್ದರಿಂದ ಇಲ್ಲಿ ನೀವು ಫೆರ್ಮಿ ಶಕ್ತಿಯ ಮೇಲೆ ಒಂದು ನಿರ್ದಿಷ್ಟ ಉದ್ಯೋಗ ಸಂಭವನೀಯತೆಯನ್ನು ಹೊಂದಿದ್ದೀರಿ ಮತ್ತು ನೀವು ಕೆಲವು ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದೀರಿ ಅದು ಫೆರ್ಮಿ ಶಕ್ತಿಯ ಕೆಳಗೆ ಕಳೆದುಹೋಗುತ್ತದೆ ಆದ್ದರಿಂದ ಇದು 500 ಕೆಲ್ವಿನ್ ನಾವು ತಾಪಮಾನವನ್ನು ಮತ್ತಷ್ಟು ಹೆಚ್ಚಿಸಿದರೆ ನಾವು ಅದೇ ರೀತಿ ಮಾಡಬಹುದು ಈ ವಿಚಲನ ಇನ್ನೂ ಹೆಚ್ಚಾಗಿದೆ ಆದರೆ ಎಲ್ಲಾ ಸಂದರ್ಭಗಳಲ್ಲಿ ಇದು ಅರ್ಧದಷ್ಟು ಹಾದುಹೋಗುತ್ತದೆ ಆದ್ದರಿಂದ ತಾಪಮಾನ ಏನೇ ಇರಲಿ ಉದ್ಯೋಗದ ಸಂಭವನೀಯತೆಯು ಯಾವಾಗಲೂ ಅರ್ಧದಷ್ಟು ಫೆರ್ಮಿ ಶಕ್ತಿಯಲ್ಲಿರುತ್ತದೆ ಆದ್ದರಿಂದ ಇದು 1 2000 ಆಗಿದೆ ಆದ್ದರಿಂದ ಈ ಹರಡುವಿಕೆಗಳು ಮೂಲಭೂತವಾಗಿ ಗುಣಾತ್ಮಕವಾಗಿರುತ್ತವೆ ಅವುಗಳು ಉಷ್ಣತೆಯ ಹೆಚ್ಚಳದೊಂದಿಗೆ ಹೆಚ್ಚು ಹೆಚ್ಚು ಶಕ್ತಿಯ ಸ್ಥಿತಿಗಳನ್ನು ಆಕ್ರಮಿಸಿಕೊಂಡಿವೆ ಎಂದು ತೋರಿಸಲು ಆದ್ದರಿಂದ ಮುಂದಿನ ಭಾಗವನ್ನು ನಾವು ಫೆರ್ಮಿ ಫಂಕ್ಷನ್ ಮತ್ತು ಬೋಲ್ಟ್ಜ್ಮನ್ ಫಂಕ್ಷನ್ ಅನ್ನು ಹೋಲಿಸಲು ಬಯಸುತ್ತೇವೆ ಆದ್ದರಿಂದ ಎಫ್ಇ ನಾವು ಬರೆದಿರುವುದು EFkT ಬೋಲ್ಟ್ಜ್ಮನ್ ಕಾರ್ಯವು ಕೇವಲ expE EFkT ಆಗಿದೆ ಆದ್ದರಿಂದ E EF 3 kT ಆಗಿದ್ದಾಗ ನಾವು ಬದಲಿಸಬಹುದು ಮತ್ತು ಸಂಖ್ಯೆಗಳು 3 3 kT ಫೆರ್ಮಿ ಫಂಕ್ಷನ್ 0 047 ಆಗಿದೆ ಬೋಲ್ಟ್ಜ್ಮನ್ ಫಂಕ್ಷನ್ 0 ಆದ್ದರಿಂದ ಅವುಗಳು ಹತ್ತಿರದಲ್ಲಿವೆ ಆದರೆ 15 kT ಗೆ ಒಂದು ಸಣ್ಣ ವಿಚಲನವಿದೆ ಫೆರ್ಮಿ ಕಾರ್ಯ 3 06 x 10 7 ಮತ್ತು ಬೋಲ್ಟ್ಜ್ಮನ್ ಕಾರ್ಯವು 3 06 x 10 7 ಆದ್ದರಿಂದ ಫೆರ್ಮಿ ಶಕ್ತಿಯಿಂದ ಮತ್ತಷ್ಟು ವಿಚಲನ ಆದ್ದರಿಂದ ನೀವು ಅದನ್ನು ನೋಡಲು ಬಯಸಿದರೆ 15kT ಕೋಣೆಯ ಉಷ್ಣಾಂಶದಲ್ಲಿ ಸರಿಸುಮಾರು 0 37 ಎಲೆಕ್ಟ್ರಾನ್ ವೋಲ್ಟ್ ಆಗಿದೆ ಇದು ಸಿಲಿಕಾನ್ ನ ಬ್ಯಾಂಡ್ ಅಂತರಕ್ಕಿಂತ ಕಡಿಮೆ ಅಥವಾ ಸಿಲಿಕಾನ್ನ ಅರ್ಧದಷ್ಟು ಬ್ಯಾಂಡ್ ಅಂತರ ಘನವಸ್ತುಗಳ ಸಂದರ್ಭದಲ್ಲಿ ಬೋಲ್ಟ್ಜ್ಮನ್ ಕಾರ್ಯವು ಫೆರ್ಮಿ ಕಾರ್ಯದ ಸಾಕಷ್ಟು ಉತ್ತಮ ಅಂದಾಜು